ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ ಕೋರ್ಸ್ ಗೆ ಸ್ವಾಗತ ನಾವು ಮೂರನೇ ವಾರದಲ್ಲಿದ್ದೇವೆ ಮತ್ತು ನಾವು ಈ ಮಾಡ್ಯೂಲ್ ನ ಕೊನೆಯ ಎರಡು ಉಪನ್ಯಾಸಗಳಲ್ಲಿದ್ದೇವೆ ಮತ್ತು ವಿಶೇಷವಾಗಿ ಈ ವಾರ ನಾನು ಅಭ್ಯಾಸಗಳ ಮೇಲೆ ಗಮನ ಹರಿಸುತ್ತಿದ್ದೇನೆ ಮತ್ತು ಕಳೆದ ಉಪನ್ಯಾಸದಲ್ಲಿ ನಾನು ಹೊಸ ಪದವನ್ನು ಪರಿಚಯಿಸಿದೆ ಮತ್ತು ನಂತರ ನಾವು ಮುಂದುವರಿಯೋಣ ಅದುವೇ ಝೈಗಾರ್ನಿಕ್ ಪರಿಣಾಮ ಆದರೆ ನಂತರ ನಾವು ಈ ಪರಿಣಾಮವನ್ನು ಉತ್ಪಾದಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ ಇದು ಮಾಡ್ಯೂಲ್ 5 ಮತ್ತು ಒಟ್ಟಾರೆಯಾಗಿ ಇದು ನೀವು ನೋಡುತ್ತಿರುವ 17ನೇ ಉಪನ್ಯಾಸವಾಗಿದೆ ನೀವು ಈ ಉಪನ್ಯಾಸಗಳನ್ನು ನೋಡುತ್ತಾ ಆನಂದಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಎಂದಿನಂತೆ ನಾನು ಪ್ರಾರಂಭಿಸುವ ಮೊದಲು ಕಳೆದ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬ ಮುಖ್ಯಾಂಶವನ್ನು ತ್ವರಿತವಾಗಿ ನೋಡೋಣ ಒಂದು ವೇಳೆ ನೀವು ಮರೆತಿದ್ದರೆ ಹಿಂದಿನದರಲ್ಲಿ ನಾವು ಮಾಡಿದ್ದನ್ನು ನೀವು ತ್ವರಿತವಾಗಿ ಮರುಪಡೆಯಬಹುದು ಕಳೆದ ಉಪನ್ಯಾಸದಲ್ಲಿ ನಾನು ಕೇಳಿದ ಅತ್ಯಂತ ಪ್ರಮುಖ ಪ್ರಶ್ನೆಯೆಂದರೆ ಏಕೆ ಕೆಲವರು ಮಿಂಚಿನ ಕ್ಷಣದಲ್ಲಿ ತಮ್ಮ ಅಭ್ಯಾಸವನ್ನು ಬದಲಾಯಿಸಲು ಸಮರ್ಥರಾಗಿದ್ದಾರೆ ಮತ್ತು ಇತರರು ಎಷ್ಟೇ ವಯಸ್ಸಾದರೂ ಮಾಡಲು ಸಾಧ್ಯವಾಗುವುದಿಲ್ಲ ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಲು ಬಯಸಿದರೂ ಸಹ ಏಕೆ ನಿಮಗೆ ಕೆಲ ಅಭ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ನಂತರ ಬೇರೊಬ್ಬರು ಅದನ್ನು ಶೀಘ್ರವಾಗಿ ಬದಲಾಯಿಸಿಕೊಳ್ಳುತ್ತಿದ್ದಾರೆ ಮತ್ತು ನಾನು ಹೇಳಿದ ಹಾಗೆ ಉತ್ತರವು ವಾಸ್ತವವಾಗಿ ಡೋಪಮೈನ್ ಕಾರ್ಯನಿರ್ವಹಿಸುವ ವಿಧಾನದಲ್ಲಿದೆ ಮತ್ತು ಒಳ್ಳೆಯ ಅಥವಾ ಕೆಟ್ಟ ಅಭ್ಯಾಸಗಳನ್ನು ಮಾಡಲು ನಾವು ಅದನ್ನು ಬಳಸುತ್ತಿರುವ ರೀತಿಯಲ್ಲಿದೆ ಈಗ ಅದರ ಹೊರತಾಗಿ ಕೆಲವರು ತ್ವರಿತವಾಗಿ ಬದಲಾಗಲು ಸಮರ್ಥರಾಗಿದ್ದಾರೆ ಏಕೆಂದರೆ ಅವರು ತಮ್ಮ ಸ್ವಯಂ ಅರಿವಿನ ಮಟ್ಟವನ್ನು ಹೆಚ್ಚಿಸಿಕೊಂಡಿದ್ದಾರೆ ನಾವು ಸ್ವಯಂ ಅರಿವಿನ ಅಂಶಗಳೊಂದಿಗೆ ಪರಿಚಯಾತ್ಮಕ ಉಪನ್ಯಾಸವನ್ನು ಪ್ರಾರಂಭಿಸಿದೆವು ಮತ್ತು ನಂತರ ನೀವು ಅದನ್ನು ಅರ್ಥಮಾಡಿಕೊಂಡಿದ್ದರೆ ಈಗಾಗಲೇ ನಿಮ್ಮ ಸ್ವಯಂ ಜಾಗೃತಿಯನ್ನು ಹೆಚ್ಚಿಸುವ ಹಾದಿಯಲ್ಲಿದ್ದೀರಿ ಎಂದರ್ಥ ನಂತರ ನಾವು ಗ್ರಹಿಕೆಗಳ ಬಗ್ಗೆಯೂ ಮಾತನಾಡಿದ್ದೇವೆ ಆದ್ದರಿಂದ ವಾಸ್ತವದ ಸರಿಯಾದ ಗ್ರಹಿಕೆಗಳು ಯಾವುದು ಒಳ್ಳೆಯ ಅಭ್ಯಾಸ ಮತ್ತು ಯಾವುದು ಕೆಟ್ಟ ಅಭ್ಯಾಸ ಎಂಬುದನ್ನು ನಿರ್ಣಯಿಸುವಂತೆ ಮಾಡುತ್ತದೆ ಮತ್ತು ಕೊನೆಯದಾಗಿ ನೀವು ಡೋಪಮೈನ್ ಅನ್ನು ಬಹಳ ರಚನಾತ್ಮಕವಾಗಿ ಬಳಸಬೇಕು ಏಕೆಂದರೆ ವ್ಯಸನಕಾರಿ ಅಭ್ಯಾಸಗಳನ್ನು ರೂಪಿಸುವಲ್ಲಿ ಡೋಪಮೈನ್ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಈಗ ಕೆಟ್ಟ ಅಭ್ಯಾಸಗಳು ಸಾಮಾನ್ಯವಾಗಿ ಆನಂದ ಸಿಗುವ ಸುಲಭವಾದ ಸಂದರ್ಭಗಳಲ್ಲಿ ನೋವಿನ ಅಥವಾ ಅಸಹನೀಯ ಅನುಭವಗಳನ್ನು ತಪ್ಪಿಸಲು ರೂಪುಗೊಳ್ಳುತ್ತವೆ ಅಂದರೆ ಕನಿಷ್ಠ ಈ ಕ್ಷಣಕ್ಕೆ ಸರಿ ಇದರರ್ಥ ಒಂದು ಕಡೆ ನೀವು ತುಂಬಾ ಒಳ್ಳೆಯ ಚಟುವಟಿಕೆಗಳಿಂದಾಗಿ ನಿಮಗೆ ತಕ್ಷಣದ ಸಂತೋಷವನ್ನು ನೀಡುವ ಮತ್ತು ಅದೇ ಸಮಯದಲ್ಲಿ ತಪ್ಪಿಸಲು ಸಾಧ್ಯವಾಗುವಂತಹ ಚಟುವಟಿಕೆಗಳು ನೀವು ಒಪ್ಪಿಕೊಳ್ಳಲಾಗದನ್ನು ತಪ್ಪಿಸುವಂತದು ಉದಾಹರಣೆಗೆ ಯಾರನ್ನಾದರೂ ನೋಡದಿರುವುದು ಅಥವಾ ಒಂದು ಚಟುವಟಿಕೆಯನ್ನು ಮಾಡಲು ಪ್ರಯತ್ನಿಸದಿರುವುದು ನೀವು ಮಾಡುವ ಕೆಲಸವೆಂದರೆ ಪಾರ್ಟಿ ಗೆ ಜೊತೆಗೂಡುವುದು ಸಂತೋಷಕೂಟವನ್ನು ಸ್ವಲ್ಪ ಸಮಯದವರೆಗೆ ಆನಂದಿಸುವುದು ಅದು ಹುಟ್ಟುಹಬ್ಬದ ಸಂತೋಷಕೂಟ ತದನಂತರ ನೀವು ಮನಸ್ಸೋ ಇಚ್ಛೆ ಆಡುತ್ತೀರಿ ಮತ್ತು ನಿಮ್ಮ ಮನಸ್ಸು ಆ ಒತ್ತಡದಿಂದ ಸಂಪೂರ್ಣವಾಗಿ ಹೊರಬರುತ್ತದೆ ಆ ಸಮಯದಲ್ಲಿ ನೀವು ಮಾಡಲು ಬಯಸದ ಆ ಅಸಹನೀಯ ಚಟುವಟಿಕೆಯನ್ನು ಪೂರ್ಣಗೊಳಿಸುವಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ ತದನಂತರ ನಾನು ಈ ಝೈಗರ್ನಿಕ್ ಪರಿಣಾಮದ ಬಗ್ಗೆ ಮಾತನಾಡಿದ್ದೇನೆ ಇದು ವಾಸ್ತವವಾಗಿ ಪೂರ್ಣಗೊಳಿಸುವ ಅನಿವಾರ್ಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ವಾಸ್ತವವಾಗಿ ಇದನ್ನು ಪ್ರೇರಣೆ ಅಣು ಎಂದು ಕರೆಯಲಾಗುತ್ತದೆ ಅಂದರೆ ಇದು ನಮ್ಮ ಮೆದುಳು ಅದನ್ನು ಸ್ರವಿಸುವಿಕೆಗೆ ಕಾರಣವಾಗುತ್ತದೆ ನಂತರ ಅದು ನಮಗೆ ಈ ಸಂತೋಷವನ್ನು ಒಳ್ಳೆ ರೀತಿ ನೀಡುತ್ತದೆ ಶಿಕ್ಷಿಸುವ ದೃಷ್ಟಿಯಿಂದ ನಮಗೆ ಪ್ರತಿಫಲ ನೀಡದೇ ಇರಬಹುದು ಈಗ ಈ ಡೋಪಮೈನ್ನ ವಿಷಯವೆಂದರೆ ನೀವು ಅದನ್ನು ಪ್ರೇರೇಪಿಸಲು ಒಳ್ಳೆಯ ಅಭ್ಯಾಸವನ್ನು ಬಳಸುತ್ತಿದ್ದೀರಾ ಅಥವಾ ಕೆಟ್ಟ ಅಭ್ಯಾಸವನ್ನು ಬಳಸುತ್ತಿದ್ದೀರಾ ಎಂಬುದು ನಿಜವಾಗಿ ತಿಳಿದಿಲ್ಲ ಈಗ ನಾವು ಈ ಮಾನಸಿಕ ತಿಳುವಳಿಕೆಯನ್ನು ಬಳಸಿಕೊಂಡು ನಾವು ಭಾವನಾತ್ಮಕ ವಿಘಟನೆಗಳಿಂದ ಹೊರಬರಲು ಏಕೆ ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ನೋಡಬಹುದು ಎಂದು ನಾನು ಹೇಳಿದೆ ಏಕೆಂದರೆ ನೀವು ಅದರಲ್ಲಿ ತೊಡಗಿರುವ ಯಾವುದೇ ಭಾವನಾತ್ಮಕ ಸಂಬಂಧವು ನಿಮ್ಮನ್ನು ನಿಜವಾಗಿ ಯೋಜಿಸಲಾದ ಬಹಳಷ್ಟು ಚಟುವಟಿಕೆಗಳಲ್ಲಿ ಸಂಯೋಜಿಸುತ್ತದೆ ಮತ್ತು ಪ್ರಾರಂಭವಾದ ಬಹಳಷ್ಟು ಚಟುವಟಿಕೆಗಳು ಇದ್ದಕ್ಕಿದ್ದಂತೆ ಚೂರಾದಾಗ ಹೊರಬರಲು ಆಗುವುದಿಲ್ಲ ಆದ್ದರಿಂದ ಇದು ಬಹಳಷ್ಟು ಅಪೂರ್ಣ ಕಾರ್ಯಗಳನ್ನು ಬಿಟ್ಟುಬಿಡುತ್ತದೆ ಆದ್ದರಿಂದ ವ್ಯಕ್ತಿಯು ಅಸಮಾಧಾನ ಅಥವಾ ಅಸಂಬದ್ಧತೆಯನ್ನು ಅನುಭವಿಸುತ್ತಾನೆ ಈಗ ನೀವು ಅದನ್ನು ಮತ್ತೆ ಹೇಗೆ ಎದುರಿಸಬಹುದು ನೀವು ಡೋಪಮೈನ್ ವಿಷಯದಲ್ಲಿ ನಾನು ಸೂಚಿಸಿದ ರೀತಿಯಲ್ಲಿ ಹೊಸ ಗುರಿಗಳು ರೂಪುಗೊಳ್ಳಬೇಕು ವಿಶೇಷವಾಗಿ ನೀವು ಆ ಸಮಯದಲ್ಲಿ ಸ್ಥೂಲಕಾಯತೆಯನ್ನು ಬೆಳೆಸಿಕೊಂಡಿದ್ದರೆ ಸದೃಢವಾಗಿರಲು ಪ್ರಯತ್ನಿಸಿ ಅಥವಾ ಸಂಪೂರ್ಣವಾಗಿ ಸೃಜನಶೀಲ ಬರವಣಿಗೆಯಂತಹ ಬೇರೆ ಯಾವುದನ್ನಾದರೂ ಪ್ರಯತ್ನಿಸಿ ಇದು ಪ್ರತಿ ಬಾರಿ ಗುರಿಯನ್ನು ಸಾಧಿಸಿದಾಗ ಹೊಸ ಡೋಪಮೈನ್ ಅನ್ನು ಬಿಡುಗಡೆ ಮಾಡುತ್ತದೆ ಮತ್ತು ನಂತರ ನೀವು ಹೆಚ್ಚು ಹೆಚ್ಚು ಸಂತೋಷವನ್ನು ಪಡೆಯುತ್ತಿದ್ದೀರಿ ಮತ್ತು ನಿಧಾನವಾಗಿ ನೀವು ನಕಾರಾತ್ಮಕ ಆಲೋಚನೆಯಿಂದ ಹೊರಬರುತ್ತೀರಿ ಅವು ಯಾವುವು ಎಂದರೆ ನೀವು ಭಾವನಾತ್ಮಕ ವಿಚ್ಛೇದನಗಳೊಂದಿಗೆ ಸಂಬಂಧ ಹೊಂದಿದ್ದವು ಮತ್ತು ಇದಕ್ಕೆ ಧನ್ಯವಾದಗಳು ಝೈಗಾರ್ನಿಕ್ ಪರಿಣಾಮದಿಂದ ಆಲೋಚನೆಗಳು ನಿಮ್ಮ ಮೆದುಳಿನಲ್ಲಿ ಬರುತ್ತಿದ್ದವು ಮತ್ತು ಒಳನುಸುಳುತ್ತಿದ್ದವು ನೀವು ಎಷ್ಟೇ ಗಮನ ಕೇಂದ್ರೀಕರಿಸಿದರು ಸಾಧ್ಯವಾಗಲಿಲ್ಲ ಏಕೆಂದರೆ ಅದನ್ನು ಅಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದೀರಿ ಈಗ ನಾನು ಹೇಳಿದ ಇನ್ನೊಂದು ವಿಷಯವೆಂದರೆ ಅಥವಾ ನಾನು ಹೇಳಿದ ಯಾವುದೇ ಅವಶೇಷಗಳಿದ್ದರು ನೀವು ಅದನ್ನು ಸಂಪೂರ್ಣವಾಗಿ ಸುಟ್ಟುಹಾಕಿದ್ದೀರಿ ಅದನ್ನು ಹೂತುಹಾಕಿದ್ದೀರಿ ಅಥವಾ ನೀವು ಆ ಸ್ಥಳಗಳಿಂದ ದೂರವಿದ್ದೀರಿ ನೀವು ಒಟ್ಟಿಗೆ ಹೊರಗೆ ಹೋಗುತ್ತೀರಿ ನೀವು ಅದೇ ಸ್ಥಳಕ್ಕೆ ಹೋಗುವುದಿಲ್ಲ ಸಂಪೂರ್ಣವಾಗಿ ಅದರಿಂದ ಹೊರಬಂದು ಹೊಸ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುತ್ತೀರಿ ಹೊಸ ಡೋಪಮೈನ್ ಪ್ರಯೋಜನ ಪಡೆಯುತ್ತೀರಿ ಮತ್ತು ಸ್ವಲ್ಪ ಸಮಯದ ನಂತರ ನೀವು ನಿಜವಾಗಿಯೂ ಇದನ್ನು ಸಾಧಿಸಿದ್ದೀರಿ ಎಂದು ಅರಿತುಕೊಳ್ಳುತ್ತೀರಿ ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ನಾನು ಹೇಳಿದಂತೆ ಹಿಂದಿನ ಉಪನ್ಯಾಸದಲ್ಲಿ ಆ ವ್ಯಕ್ತಿಯು ನಿಮಗಾಗಿ ಮಾಡಿದ ಕೆಟ್ಟ ಕೆಲಸಗಳನ್ನು ನೆನಪಿಸುವುದರ ಬಗ್ಗೆ ಸಮಯ ಕಳೆಯಲಿಲ್ಲ ಈಗ ಸಾಮಾನ್ಯವಾಗಿ ಭಾವನಾತ್ಮಕ ವಿಚ್ಛೇದನ ಸಂಭವಿಸಿದಾಗ ಆರಂಭದಲ್ಲಿ ಕೆಲವು ರೀತಿಯ ಕಹಿ ಒಂದು ರೀತಿಯ ದುಃಖ ಇರುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಮೆದುಳು ಹಿಂತಿರುಗಿ ಆ ಸಮಯದಲ್ಲಿ ನಡೆದ ಅತ್ಯಂತ ಸಂತೋಷದಾಯಕ ಚಟುವಟಿಕೆಗಳನ್ನು ನೆನಪಿಸಿಕೊಳ್ಳುತ್ತದೆ ಅದು ಯಾವಾಗಲೂ ಆ ಸುಂದರವಾದ ಕ್ಷಣಕ್ಕೆ ಮತ್ತು ನೀವಿಬ್ಬರೂ ತೊಡಗಿಸಿಕೊಂಡಿದ್ದ ಅತ್ಯಂತ ವೈಭವಯುತವಾದ ಭೂತಕಾಲದ ಉಲ್ಲಾಸದ ಕ್ಷಣಕ್ಕೆ ಮರಳಲು ಬಯಸುತ್ತದೆ ಆದರೆ ಅದು ಮಾಡುವ ಇನ್ನೊಂದು ವಿಷಯವೆಂದರೆ ಅದು ಅಲ್ಲಿಗೆ ಹೋಗುತ್ತದೆ ಮತ್ತು ನಂತರ ನಿಮಗೆ ಅಪೂರ್ಣತೆ ಮತ್ತು ನಿಮಗೆ ಹಿಂತೆಗೆದುಕೊಳ್ಳುವ ಲಕ್ಷಣಗಳನ್ನು ನೀಡುವುದರಿಂದ ನೀವು ತಕ್ಷಣವೇ ಸಮಾಜವನ್ನು ಸುತ್ತುವರೆದಿರುವುದರಿಂದ ದೂರವಾಗುತ್ತೀರಿ ಮತ್ತು ನಿಮಗೆ ಬಹಳಷ್ಟು ಇತರ ಆಘಾತಕಾರಿ ಭಾವನೆ ಖಿನ್ನತೆಗಳನ್ನು ನೀಡುತ್ತದೆ ಮತ್ತು ಅದು ನಿಮ್ಮನ್ನು ಆತ್ಮಹತ್ಯೆಯ ಪ್ರವೃತ್ತಿಗೆ ಕೊಂಡೊಯ್ಯಬಹುದು ಇದನ್ನು ಎದುರಿಸಲು ಆ ವ್ಯಕ್ತಿ ಮಾಡಿದ ಕೇವಲ ಒಳ್ಳೆಯ ವಿಷಯಗಳ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಬೇಡಿ ಡೋಪಮೈನ್ ನಿಮ್ಮ ಮೆದುಳನ್ನು ಮತ್ತೆ ಮತ್ತೆ ಆ ರೀತಿಯ ಆನಂದವನ್ನು ಹುಡುಕುವಂತೆ ಮಾಡುತ್ತಿದೆಯಾದ್ದರಿಂದ ನೀವು ಆ ಆನಂದವನ್ನು ಆ ನಿರ್ದಿಷ್ಟ ವ್ಯಕ್ತಿಯೊಂದಿಗೆ ಮಾತ್ರ ಸಂಯೋಜಿಸುತ್ತೀರಿ ಆದ್ದರಿಂದ ನೀವು ಇತರ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾದಾಗ ಮಾತ್ರ ನೀವು ಅದನ್ನು ಪಡೆಯುತ್ತೀರಿ ಮತ್ತು ಆ ವ್ಯಕ್ತಿ ಅಥವಾ ಆ ವ್ಯಕ್ತಿಯು ನಿಮ್ಮ ಸುತ್ತಮುತ್ತ ಇಲ್ಲದೇ ಇದ್ದಾಗ ಸ್ಪಷ್ಟ ಕಾರಣಗಳಿಗಾಗಿ ನೀವು ಆ ವ್ಯಕ್ತಿಯನ್ನು ಮತ್ತೆ ಸಂಪರ್ಕಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅದು ಮತ್ತೆ ನಿಮಗೆ ನಕಾರಾತ್ಮಕ ಚಿಂತನೆಯನ್ನು ನೀಡುತ್ತದೆ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸುತ್ತದೆ ಈಗ ಅದನ್ನು ಎದುರಿಸಲು ಕೆಟ್ಟ ವಿಷಯಗಳ ಬಗ್ಗೆ ಯೋಚಿಸಲು ಕೆಲವೊಮ್ಮೆ ವ್ಯಕ್ತಿಯು ತುಂಬಾ ಹುಚ್ಚುತನದ ಜರ್ಕಿಯಾಗಿ ವರ್ತಿಸುತ್ತಾನೆ ಮತ್ತು ನಿಮ್ಮ ನರಗಳಿಗೆ ಸಿಲುಕುತ್ತಾನೆ ಎಂದು ಸೂಚಿಸಲಾಗಿದೆ ಸಂಬಂಧವು ನಡೆಯುತ್ತಿರುವಾಗಲೂ ನೀವು ಈ ವ್ಯಕ್ತಿಯೊಂದಿಗೆ ಶಾಶ್ವತವಾಗಿ ಹ್ಯಾಂಗ್ ಔಟ್ ಮಾಡಬೇಕೇ ಎಂದು ನೀವು ಯೋಚಿಸಿದ್ದೀರಿ ಅನೇಕ ಬ್ರೇಕಿಂಗ್ ಪಾಯಿಂಟ್ಗಳಿವೆ ನೀವು ಅನೇಕ ಬಾರಿ ಯೋಚಿಸಿದ್ದೀರಿ ಬದಲಿಗೆ ನೀವು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಮತ್ತು ನಂತರ ವ್ಯಕ್ತಿಯು ಅಕ್ಷರಶಃ ನಿಮ್ಮ ನರಗಳಲ್ಲಿ ಸಿಲುಕಿಕೊಂಡಿದ್ದಾನೆ ಈಗ ಇದು ಸರಿಯಾದ ವ್ಯಕ್ತಿಯಲ್ಲ ಎಂದು ನೀವು ಭಾವಿಸಿದ ಆ ಸಮಯಗಳ ಬಗ್ಗೆ ಯೋಚಿಸಿ ಈಗ ಅದು ಡೋಪಮೈನ್ ಕಡುಬಯಕೆಯನ್ನು ಕಡಿಮೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಆ ಸೊಗಸಾದ ಸಂತೋಷದ ಕ್ಷಣಕ್ಕಾಗಿ ಹುಡುಕುತ್ತದೆ ಆದ್ದರಿಂದ ಸಂಭವಿಸಿದ ಕೆಟ್ಟ ವಿಷಯಗಳ ಈ ಆಲೋಚನೆಯು ಸಾಮಾನ್ಯವಾಗಿ ಡೋಪಮೈನ್ ಅಂಶದಿಂದಾಗಿ ಮೆಮೊರಿ ಮತ್ತೆ ತಪ್ಪಿಸಲು ಪ್ರಯತ್ನಿಸುತ್ತದೆ ಆದರೆ ನೀವು ಅದರ ಬಗ್ಗೆ ಯೋಚಿಸಿದರೆ ಅದು ಡೋಪಮೈನ್ ಅನ್ನು ವಿಭಿನ್ನ ರೀತಿಯಲ್ಲಿ ಬಳಸಲು ನಿಮಗೆ ಸಹಾಯ ಮಾಡುತ್ತದೆ ತದನಂತರ ಅದು ನಿಮ್ಮನ್ನು ಬಲಪಡಿಸುತ್ತದೆ ಮತ್ತು ಅದು ನಿಮ್ಮನ್ನು ಕ್ರಮೇಣವಾಗಿ ಮತ್ತು ಬೇಗ ಅಥವಾ ನಂತರ ಸಂಪೂರ್ಣವಾಗಿ ಹೊರಬರುವಂತೆ ಮಾಡುತ್ತದೆ ಮತ್ತು ನಂತರ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿ ಈಗ ನಾನು ನಿಮ್ಮೊಂದಿಗೆ ಮಾತನಾಡಿದ ಅದೇ ಝೈಗಾರ್ನಿಕ್ ಪರಿಣಾಮವನ್ನು ನೋಡೋಣ ಅದು ನೀವು ಅಪೂರ್ಣವಾಗಿ ಬಿಟ್ಟಿರುವ ಕೆಲವು ಚಟುವಟಿಕೆಯ ಬಗ್ಗೆ ಯೋಚಿಸಿದಾಗ ನಿಮ್ಮ ಆಲೋಚನೆಗಳಲ್ಲಿ ಬರುತ್ತದೆ ಈಗ ಉತ್ಪಾದಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ನಾವು ಆ ಪರಿಣಾಮವನ್ನು ಹೇಗೆ ಬಳಸಬಹುದು ಈಗ ಅಪೂರ್ಣ ಚಟುವಟಿಕೆಯು ಪರಿಣಾಮಕ್ಕೆ ಅನುಗುಣವಾಗಿ ಆತಂಕವನ್ನು ನೀಡುತ್ತದೆಯಾದ್ದರಿಂದ ಒಂದು ಚಟುವಟಿಕೆಯ ಮೇಲೆ ಗಮನ ಕೇಂದ್ರೀಕರಿಸಿ ಮತ್ತು ಅದು ಪೂರ್ಣಗೊಳ್ಳುವವರೆಗೆ ಅದಕ್ಕೆ ಅಂಟಿಕೊಳ್ಳಿ ನೀವು ಯಾವುದನ್ನಾದರೂ ಅಪೂರ್ಣವಾಗಿ ಬಿಟ್ಟರೆ ಈ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಆ ಸಮಯದಲ್ಲಿ ಅದು ಕಾಣಿಸುತ್ತದೆ ಅದು ಸರಿ ಅದನ್ನು ನಂತರ ಪೂರ್ಣಗೊಳಿಸಬಹುದು ಮತ್ತು ನಂತರ ನೀವು ಹೋಗಿ ಬೇರೆ ಏನನ್ನಾದರೂ ಪ್ರಾರಂಭಿಸಬಹುದು ಆದರೆ ಇನ್ನೂ ಪೂರ್ಣಗೊಳ್ಳದ ಆ ಕಾರ್ಯದಲ್ಲಿ ನಿಮ್ಮ ಮನಸ್ಸು ಈಗಾಗಲೇ ಭಾರವಾಗಿದೆ ತದನಂತರ ಅದು ನಿಮಗೆ ಮತ್ತೊಂದು ಚಟುವಟಿಕೆಯ ಮೇಲೆ ಗಮನ ಕೇಂದ್ರೀಕರಿಸಲು ಬಿಡುತ್ತಿಲ್ಲ ಮತ್ತು ನಿಮ್ಮ ಮನಸ್ಸು ಹಿಂತಿರುಗಿ ನಿಮಗೆ ನೆನಪಿಸುತ್ತದೆ ನೀವು ಅದನ್ನು ಅಪೂರ್ಣವಾಗಿ ಬಿಟ್ಟಿದ್ದೀರಿ ಮತ್ತು ನಂತರ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಇದಕ್ಕಾಗಿ ವ್ಯಯಿಸುತ್ತಿದ್ದೀರಿ ನೀವು ಹಿಂತಿರುಗಿ ಅದನ್ನು ಪೂರ್ಣಗೊಳಿಸುವವರೆಗೆ ನಾನು ನಿಮಗೆ ಇದರ ಮೇಲೆ ಗಮನ ಕೇಂದ್ರೀಕರಿಸಲು ಬಿಡುವುದಿಲ್ಲ ಆದ್ದರಿಂದ ನೀವು ನಿಮ್ಮನ್ನು ಅತ್ಯಂತ ಹೆಚ್ಚು ಉತ್ಪಾದಕ ವ್ಯಕ್ತಿಯಾಗಿ ಹೇಗೆ ಮಾಡಬಹುದು ಮತ್ತು ಈ ಪರಿಣಾಮವನ್ನು ಹೇಗೆ ವೈಯಕ್ತಿಕ ಬೆಳವಣಿಗೆಗೆ ಬಳಸಬಹುದು ಆದ್ದರಿಂದ ಅದರ ವಿಷಯದಲ್ಲಿ ನೀವು ಹೊಂದಬಹುದಾದ ಒಂದು ಮಾರ್ಗದರ್ಶಿ ತತ್ವವೆಂದರೆ ನೀವು ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸಿ ಆದ್ದರಿಂದ ನೀವು ಅದನ್ನು ಪ್ರಾರಂಭಿಸಿದರೆ ಯಾವುದೇ ಸಣ್ಣ ವಿಷಯ ಆಗಿರಲಿ ಪುಸ್ತಕವನ್ನು ಓದುವುದಿದ್ದರೆ ಪೂರ್ಣಗೊಳಿಸಿ ನೀವು ಹಾಡನ್ನು 10 ನಿಮಿಷಗಳ ಕಾಲ ಕೇಳಲು ಬಯಸಿದ್ದೀರಿ ಎಂದಾದರೆ ಅದನ್ನು ಅಪೂರ್ಣ ಬಿಡಬೇಡಿ ಅದನ್ನು ಪೂರ್ಣಗೊಳಿಸಿ ವಿಶೇಷವಾಗಿ ನಿಮಗೆ ನಿಯೋಜಿಸಲಾದ ಯಾವುದೇ ರೀತಿಯ ಕೆಲಸಕ್ಕೆ ಸಂಬಂಧಿಸಿದಂತೆ ವೈಯಕ್ತಿಕ ಮಟ್ಟ ಅಥವಾ ವೃತ್ತಿಪರ ಮಟ್ಟವೇ ಆಗಲಿ ಅದನ್ನು ಮಧ್ಯದಲ್ಲಿ ಬಿಡಬೇಡಿ ನೀವು ಅದನ್ನು ಪ್ರಾರಂಭಿಸಿ ಮುಗಿಸಿದರೆ ಇದು ನೀವು ಅನುಸರಿಸಬೇಕಾದ ಪ್ರಮುಖ ಬೆಳವಣಿಗೆಯ ಅಭ್ಯಾಸವಾಗಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಚೈತನ್ಯ ತುಂಬಿಕೊಳ್ಳಿ ನಾನು ಅದನ್ನು ಪ್ರಾರಂಭಿಸಿದರೆ ನಾನು ಅದನ್ನು ಮುಗಿಸುತ್ತೇನೆ ಎಂದು ಪದೇ ಪದೇ ಹೇಳುತ್ತಲೇ ಇರಿ ಏನೇ ಅಡೆತಡೆಗಳು ಬಂದರೂ ಏನೇ ತೊಂದರೆ ಎದುರಿಗಿದ್ದರೂ ಸಹ ನಾನು ಎಲ್ಲಾ ತೊಂದರೆಗಳನ್ನು ಜಯಿಸುತ್ತೇನೆ ನಾನು ಅದನ್ನು ಮುಗಿಸುತ್ತೇನೆ ನಾನು ತಾಳ್ಮೆಯಿಂದಿರುತ್ತೇನೆ ನಾನು ಅಲ್ಲಿಯೇ ಇರುತ್ತೇನೆ ಅದನ್ನು ಪೂರ್ಣಗೊಳಿಸಲು ನಾನು ಕೊನೆಯವರೆಗೂ ಪ್ರಯತ್ನಿಸುತ್ತೇನೆ ಏಕೆಂದರೆ ಅದನ್ನು ಪೂರ್ಣಗೊಳಿಸುವುದು ನಿಮಗೆ ಪೂರ್ಣತೆಯ ಭಾವವನ್ನು ನೀಡುತ್ತದೆ ಮತ್ತು ಆ ಪೂರ್ಣತೆಯ ಭಾವವು ನಿಮಗೆ ಅತ್ಯಂತ ತೃಪ್ತಿ ಮತ್ತು ಆನಂದ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಈ ಕೋರ್ಸ್ನ ಉದ್ದಕ್ಕೂ ನಾನು ನಿಮ್ಮ ಮನಸ್ಸಿನಲ್ಲಿ ಪ್ರಭಾವ ಬೀರಲು ಪ್ರಯತ್ನಿಸುವ ಒಂದು ವಿಷಯವೆಂದರೆ ಅದು ಅತ್ಯಂತ ಶ್ರೇಷ್ಠವಾದದ್ದು ನೀವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಹೊಂದಿರುವುದು ಮುಖ್ಯವಾಗಿದೆ ಇದು ಯಾವುದೇ ರೀತಿಯದ್ದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ಯಾವುದೇ ರೀತಿಯ ಸಂತೋಷವನ್ನು ಬಯಸುವ ಆನಂದಕ್ಕಿಂತ ಹೆಚ್ಚು ಆದರೆ ನೀವು ಸ್ವಯಂ ವಾಸ್ತವೀಕರಣವನ್ನು ಹೊಂದಲು ಪ್ರಯತ್ನಿಸಿದಾಗ ನೀವು ಪಡೆಯುತ್ತೀರಿ ಅದು ನಿಮ್ಮ ಅಗತ್ಯ ಸಾಧನೆಯನ್ನು ಪೂರೈಸಲು ನಿಮಗೆ ಸಾಧ್ಯವಾದಾಗ ನೀವು ಪಡೆಯುತ್ತೀರಿ ನೀವು ಉನ್ನತ ಮಟ್ಟದ ಸ್ವಯಂ ಅರಿವಿನಿಂದ ಕಾರ್ಯನಿರ್ವಹಿಸಿದಾಗ ಆದರೆ ನೀವು ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾದಾಗ ಅದು ನಿಮಗೆ ತುಂಬಾ ಅಗತ್ಯವಿರುವ ಆನಂದದ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ವಿಷಾದವಿಲ್ಲದ ಜೀವನವನ್ನು ನಡೆಸಿ ಆದರೆ ನಿಮಗೆ ಸಂಪೂರ್ಣ ಶಾಂತಿಯನ್ನು ನೀಡುವ ನಿಮ್ಮ ಜೀವನವನ್ನು ಸಹ ನಡೆಸಿ ಈಗ ನೀವು ಒಂದು ಪೂರ್ಣಗೊಂಡ ಕಾರ್ಯದಿಂದ ಇನ್ನೊಂದಕ್ಕೆ ಹೋದಾಗ ನಿಮ್ಮ ಆತ್ಮವಿಶ್ವಾಸದ ಮಟ್ಟವು ಹೆಚ್ಚಾಗುತ್ತದೆ ಮತ್ತು ನೀವು ಯಾವುದೇ ಆತಂಕದಿಂದ ಮುಕ್ತರಾಗುತ್ತೀರಿ ಆರಂಭದಲ್ಲಿ ನೀವು ಯಾವುದನ್ನಾದರೂ ಪೂರ್ಣಗೊಳಿಸದೆ ಅಪೂರ್ಣವಾಗಿ ಬಿಟ್ಟರೆ ಆಲೋಚನೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ ಮತ್ತು ನಂತರ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಲು ಬಿಡುವುದಿಲ್ಲ ಮತ್ತು ನಿಮ್ಮ ಕಡಿಮೆ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಅದು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮನ್ನು ಹೆಚ್ಚು ಹೆಚ್ಚು ಆತಂಕದ ಸ್ಥಿತಿಯಲ್ಲಿರಿಸುತ್ತದೆ ಆದರೆ ನಂತರ ಈ ಭಾಗವನ್ನು ಅರ್ಥಮಾಡಿಕೊಳ್ಳುವುದು ನೀವು ಒಂದು ಮುಗಿದ ಕಾರ್ಯದಿಂದ ಇನ್ನೊಂದಕ್ಕೆ ಬಿಟ್ಟಾಗ ಆದ್ದರಿಂದ ಅದು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ ಅದು ನಾನು ಪ್ರಾರಂಭಿಸುತ್ತಿದ್ದೇನೆ ಎಂದು ಏನನ್ನಾದರೂ ನಾನು ಪೂರ್ಣಗೊಳಿಸುತ್ತೇನೆ ನಿಮಗೆ ಅನಿಸುತ್ತದೆ ನೀವು ಸಾಕಷ್ಟು ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತೀರಿ ಮತ್ತು ಜನರು ನಿಮ್ಮ ಹಿಂದೆ ಓಡುತ್ತಾರೆ ಏಕೆಂದರೆ ನಾನು ಸಂಪರ್ಕಿಸಬೇಕಾದ ವ್ಯಕ್ತಿ ಇವರೇ ಎಂದು ಅವರು ಭಾವಿಸುತ್ತಾರೆ ಏಕೆಂದರೆ ನಾನು ಈ ಕಾರ್ಯವನ್ನು ನೀಡಿದರೆ ಅದು ಖಂಡಿತಾ ಪೂರ್ಣಗೊಳ್ಳುತ್ತದೆ ಈಗ ನಿಮ್ಮಲ್ಲಿರುವ ಈ ಜ್ಞಾನವು ವಿಳಂಬವನ್ನು ಸೋಲಿಸಲು ಸಹಾಯ ಮಾಡುತ್ತದೆ ವಿಳಂಬ ಮಾಡುವುದು ಒಬ್ಬ ವ್ಯಕ್ತಿಯು ಬೆಳೆಸಿಕೊಳ್ಳಬಹುದಾದ ಕೆಟ್ಟ ಅಭ್ಯಾಸಗಳಲ್ಲಿ ಒಂದಾಗಿದೆ ಮತ್ತು ಇದು ಕೇವಲ ಆಲೋಚನೆ ಮಾತ್ರ ಮತ್ತು ಈ ಸಾಕ್ಷಾತ್ಕಾರ ಮತ್ತು ಆಂತರಿಕಗೊಳಿಸುವಿಕೆಯು ವಿಳಂಬವನ್ನು ಸೋಲಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದು ಕೇವಲ ಆರಂಭಿಕ ತೊಂದರೆ ಎಂದು ನೀವು ಹೇಗೆ ಅರಿತುಕೊಳ್ಳುತ್ತೀರಿ ನೀವು ಮುಂದೂಡುತ್ತಲೇ ಇರುವ ಯಾವುದೇ ಕೆಲಸ ಆಗಿರಬಹುದು ನೀವು ಅದನ್ನು ಮಾಡುವುದನ್ನು ತಪ್ಪಿಸುತ್ತಲೇ ಇರುತ್ತೀರಿ ಇದು ಕೇವಲ ಆರಂಭಿಕ ತೊಂದರೆ ಎಂದು ಅರ್ಥಮಾಡಿಕೊಳ್ಳಿ ನೀವು ಅದನ್ನು ಹೇಗಾದರೂ ಪ್ರಾರಂಭಿಸುತ್ತೀರಿ ಮತ್ತು ನಂತರ ನೀವು ಆ ಉಲ್ಲಾಸದ ವಿಷಯವನ್ನು ಬಯಸುವುದರಿಂದ ನೀವು ಅದನ್ನು ಪೂರ್ಣಗೊಳಿಸಿದ ನಂತರ ಡೋಪಮೈನ್ ನಿಮಗೆ ನೀಡುತ್ತದೆ ಏಕೆಂದರೆ ನಿಮಗೆ ತಿಳಿದ ಹಾಗೆ ಈ ಝೈಗಾರ್ನಿಕ್ ಪರಿಣಾಮವು ನೀವು ಅದನ್ನು ಪೂರ್ಣಗೊಳಿಸದ ಹೊರತು ನಿಮ್ಮನ್ನು ಮುಕ್ತಗೊಳಿಸಲು ಬಿಡುವುದಿಲ್ಲ ನೀವು ಅದನ್ನು ಹೇಗಾದರೂ ಪೂರ್ಣಗೊಳಿಸುತ್ತೀರಿ ಆದ್ದರಿಂದ ನೀವು ಅದನ್ನು ಹೇಗಾದರೂ ಪ್ರಾರಂಭಿಸಿ ನಂತರ ನೀವು ಮುಗಿಸುತ್ತೀರಿ ಆ ಒಂದು ಯೋಚನೆ ಇದೆಯಲ್ಲ ವಿಳಂಬವನ್ನು ಸೋಲಿಸಲು ಸಾಧ್ಯವಾಗುವುದೆಂದರೆ ಅದನ್ನು ಹೇಗಾದರೂ ಪ್ರಾರಂಭಿಸುವುದು ನೀವು ನಡೆಯಲು ಬಯಸುವುದಿಲ್ಲ ಅದು ಕೇವಲ ನಿಮ್ಮ ಹಾಸಿಗೆಯಿಂದ ಮೇಲೆ ಏಳುವುದು ಮೊದಲ ಹೆಜ್ಜೆ ಇಡುವುದು ಆದ್ದರಿಂದ ನೀವು ಸಲ್ಲಿಸಲು ಇಷ್ಟಪಡದ ನಿಯೋಜನೆಯನ್ನು ಬರೆಯಲು ನೀವು ಇಷ್ಟಪಡುವುದಿಲ್ಲ ಅದು ಕೇವಲ ಮೊದಲ ಕೆಲವು ಸಾಲುಗಳನ್ನು ಬರೆಯುವುದು ವಾಸ್ತವವಾಗಿ ನಾನು ಕೇವಲ 10 ನಿಮಿಷಗಳ ಕಾಲ ಮಾತ್ರ ನಡೆಯುತ್ತೇನೆ ಎಂದು ಹೇಳಬಹುದು ನಂತರ ಆ ಚಟುವಟಿಕೆಯಲ್ಲಿ ಕೇವಲ 10 ನಿಮಿಷಗಳ ಕಾಲ ನಡೆಯಿರಿ ನಂತರ 10 ನಿಮಿಷಗಳ ನಂತರ ನೀವು ಈಗಾಗಲೇ ಬೆಚ್ಚಗಾಗಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ಏಕೆಂದರೆ ಈಗ ಝೈಗಾರ್ನಿಕ್ ಪರಿಣಾಮವು ಸಕ್ರಿಯವಾಗಿರುತ್ತದೆ ಮತ್ತು ಡೋಪಮೈನ್ ಸಂಯೋಜನೆಯೊಂದಿಗೆ ನೀವು ಅದನ್ನು ಅಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿದಿದೆ ನೀವು ಅದನ್ನು ಮುಂದುವರಿಸಬೇಕು ಆದ್ದರಿಂದ ಪ್ರಾರಂಭಿಸಿ ಮತ್ತು ನಂತರ ನೀವು ಅದನ್ನು ಮುಗಿಸಿ ಮತ್ತು ಅದನ್ನು ಒಂದು ರೀತಿಯ ಗೋಲ್ಡನ್ ಕೀ ಲೈನ್ ಆಗಿ ಇರಿಸಿಕೊಳ್ಳಿ ಉತ್ತಮ ಅಭ್ಯಾಸವನ್ನು ಅಭಿವೃದ್ಧಿಪಡಿಸುವ ವಿಷಯದಲ್ಲಿ ನೆನಪಿಟ್ಟುಕೊಳ್ಳಲು ವಿಶೇಷವಾಗಿ ನೀವು ಬಯಸಿದರೆ ನಿಮ್ಮ ಉತ್ಪಾದಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಿ ಈಗ ಇದಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಇತರ ಕೆಲವು ಅಂಶಗಳಿವೆ ಇದು ನಿಮ್ಮ ಮೆದುಳಿಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಉತ್ಪಾದಕತೆಯ ಮಟ್ಟವನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ ಈಗ ನಾವು ಪ್ರಾರಂಭಿಸಿರುವ ಚಟುವಟಿಕೆಯ ಚಕ್ರವನ್ನು ಮೆದುಳು ಪೂರ್ಣಗೊಳಿಸಬೇಕಾಗಿದೆ ಆದ್ದರಿಂದ ನೀವು ಮೆದುಳನ್ನು ವ್ಯಸನಕಾರಿ ಅಭ್ಯಾಸಗಳಿಂದ ಮುಕ್ತಗೊಳಿಸಲು ಬಯಸಿದರೆ ನೀವು ಅದರಲ್ಲಿ ಯಾವುದೇ ಅಪೂರ್ಣ ಅಥವಾ ಅಪೂರ್ಣ ಕಾರ್ಯವನ್ನು ರೂಪಿಸಬೇಕಾಗಿಲ್ಲ ಇದರ ಅರ್ಥವೇನು ಈಗ ನಾವು ಅದನ್ನು ಪ್ರಾರಂಭಿಸಿದ ನಂತರ ಒಂದು ಚಟುವಟಿಕೆಯ ಚಕ್ರವು ಪೂರ್ಣಗೊಳ್ಳುತ್ತದೆ ಎಂಬ ಭಾವನೆಯನ್ನು ಮೆದುಳು ಪಡೆಯಬೇಕು ಆದ್ದರಿಂದ ನೀವು ನಿಜವಾಗಿಯೂ ವ್ಯಸನಕಾರಿ ಅಭ್ಯಾಸಗಳಿಂದ ಮೆದುಳನ್ನು ಮುಕ್ತಗೊಳಿಸಲು ಬಯಸಿದರೆ ಅಪೂರ್ಣವಾಗಿರುವ ಯಾವುದೇ ಚಟುವಟಿಕೆಗಳೊಂದಿಗೆ ನೀವು ಅದನ್ನು ಮಾದರಿ ಮಾಡಬಾರದು ಇದರರ್ಥ ಮತ್ತೆ ಅಪೂರ್ಣವಾದ ಕಾರ್ಯಗಳು ದೊಡ್ಡ ಪ್ರಮಾಣದ ಮಾನಸಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತವೆ ಮತ್ತು ಪ್ರೀಮಿಯಂ ಜಾಗವನ್ನು ನಿರ್ಬಂಧಿಸುತ್ತದೆ ಆದರೆ ನೀವು ಅದನ್ನು ಮುಗಿಸುವವರೆಗೆ ದೂರ ಹೋಗಲು ನಿರಾಕರಿಸುತ್ತೀರಿ ಆದ್ದರಿಂದ ಅಪೂರ್ಣವಾದ ಚಟುವಟಿಕೆಗಳು ಆದ್ದರಿಂದ ಅವು ಕ್ಯಾನ್ಸರ್ ಹರಡುವ ಮತ್ತು ಆಕ್ರಮಿಸಿಕೊಳ್ಳುವಂತೆಯೇ ಇವೆ ಮತ್ತು ನಂತರ ನೀವು ಅವುಗಳನ್ನು ಹೊರಹಾಕಲು ಪ್ರಯತ್ನಿಸದಿದ್ದರೆ ನೀವು ಅವುಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಲು ಪ್ರಯತ್ನಿಸದಿದ್ದರೆ ಮೆದುಳಿನ ಪ್ರೀಮಿಯಂ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಆದ್ದರಿಂದ ಇತರ ಸೃಜನಶೀಲ ಮತ್ತು ಆಸಕ್ತಿದಾಯಕ ಮತ್ತು ಸವಾಲಿನ ಚಟುವಟಿಕೆಗಳನ್ನು ಬಳಸಲು ಆ ಪ್ರಮುಖ ಜಾಗವನ್ನು ಆಕ್ರಮಿಸಲು ನಿಮಗೆ ಅವಕಾಶ ನೀಡುವುದಿಲ್ಲ ಈ ಕಾರಣಕ್ಕಾಗಿಯೇ ನೀವು ಯಾವುದೇ ದೂರದರ್ಶನ ಧಾರಾವಾಹಿಗಳನ್ನು ನೋಡುವುದನ್ನು ಅಪೂರ್ಣ ಚಟುವಟಿಕೆಗಳ ಸರಪಳಿಯಿಂದ ಮನಸ್ಸು ಮುಕ್ತಗೊಳಿಸಬೇಕೆಂದರೆ ನೋಡುವುದನ್ನು ನಿಲ್ಲಿಸಬೇಕು ಏಕೆ ನೀವು ದೂರದರ್ಶನ ಧಾರಾವಾಹಿಗಳನ್ನು ಏಕೆ ನೋಡಬಾರದು ಏಕೆಂದರೆ ಮೆದುಳು ಟಿವಿ ಧಾರಾವಾಹಿಗಳನ್ನು ನೋಡುವಂತಹ ವ್ಯಸನಕಾರಿ ನಡವಳಿಕೆಯನ್ನು ತೋರಿಸುತ್ತದೆ ಅಂದರೆ ಯಾರು ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಅದು ಪಡೆಯುತ್ತದೆ ಮುಂದೆ ಏನಾಗುತ್ತಿದೆ ಕೊಲೆಗಾರ ಯಾರು ಎಂಬೆಲ್ಲ ಮಾಹಿತಿಯನ್ನು ರೂಪಿಸುತ್ತದೆ ಏಕೆ ಹೀಗಾಯಿತು ಆ ವ್ಯಕ್ತಿಗೆ ನೆನಪು ಮರಳಿ ಸಿಗುತ್ತದೆಯೋ ಇಲ್ಲವೋ ಆ ವ್ಯಕ್ತಿ ಸಾಯುತ್ತಾನೋ ಇಲ್ಲವೋ ಈಗ ಈ ಎಲ್ಲಾ ವಿಷಯಗಳನ್ನು ಮರುದಿನ ಮುಂದಿನ ವಾರದಲ್ಲಿ ತೋರಿಸಲಾಗುವುದು ಆದ್ದರಿಂದ ಮೆದುಳು ತಿಳಿದಿರುವ ಮಾಹಿತಿಯನ್ನು ಸ್ವೀಕರಿಸಬೇಕಾಗಿದೆ ಇದು ಸಂಪೂರ್ಣವಾಗಿದೆ ಮುಂದಿನ ವಾರ ಅಥವಾ ನಂತರದ ವಾರದಲ್ಲಿ ಧಾರಾವಾಹಿಯನ್ನು ಮುಂದುವರಿಸಲಾಗುವುದಿಲ್ಲ ಎಂದು ಮೆದುಳು ತಿಳಿಯಬೇಕು ವರ್ಷಾನುಗಟ್ಟಲೆ ತೋರಿಸಿದರೂ ನೋಡುತ್ತಲೇ ಇರುತ್ತದೆ ಎಂದು ತಿಳಿಯುವ ತನಕ ಮತ್ತು ಅದು ಮುಗಿದೇ ಹೋಯಿತು ಎಂದು ತಿಳಿಯಬೇಕೆನ್ನುವಷ್ಟರಲ್ಲಿ ಮೆದುಳಿಗೆ ಅದನ್ನು ನೋಡುವ ವ್ಯಸನವಾಗುತ್ತದೆ ಆದ್ದರಿಂದ ಹೆಚ್ಚಿನ ಚಟುವಟಿಕೆಗಳಿಗಾಗಿ ನಿಮ್ಮ ಮೆದುಳಿನಲ್ಲಿ ಸಾಕಷ್ಟು ಜಾಗವನ್ನು ಮುಕ್ತಗೊಳಿಸಲು ನೀವು ಬಯಸಿದರೆ ಅದು ನಿಮಗೆ ಹೆಚ್ಚಿನ ಮಟ್ಟದ ಉತ್ಪಾದಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಯಾವುದೇ ಧಾರಾವಾಹಿಗಳನ್ನು ನೋಡುವುದನ್ನು ನಿಲ್ಲಿಸಬೇಕಾಗುತ್ತದೆ ವಿಡಿಯೋ ಗೇಮ್ಗಳನ್ನು ಆಡುವಾಗ ಸಂಭವಿಸುವುದು ಇದೇನೇ ಈಗ ವಿಡಿಯೋ ಗೇಮ್ಗಳು ನಿಮ್ಮನ್ನು ಕೊನೆಯ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ನೀವು ಮಟ್ಟವನ್ನು ತಲುಪುತ್ತೀರಿ ಮತ್ತು ನೀವು ಅದನ್ನು ಪೂರ್ಣಗೊಳಿಸುತ್ತೀರಿ ಎಂಬ ಭಾವನೆ ನಿಮಗೆ ಬರುತ್ತದೆ ಆದರೆ ನೀವು ಅಂತಿಮ ಹಂತವನ್ನು ತಲುಪಲು ಎಂದಿಗೂ ಬಿಡುವುದಿಲ್ಲ ನಂತರ ಕೊನೆಯ ಬಾಗಿಲನ್ನು ತೆರೆಯಲು ಮತ್ತು ನಂತರ ಹೋಗಿ ನಿಧಿಯನ್ನು ಪಡೆಯಲು ನಿಮಗೆ ಎಂದಿಗೂ ಅವಕಾಶ ನೀಡುವುದಿಲ್ಲ ಆದ್ದರಿಂದ ಇದು ಯಾವಾಗಲೂ ಹತ್ತಿರದಲ್ಲಿದೆ ಆದರೆ ಸಾಕಷ್ಟು ಪೂರ್ಣವಾಗಿಲ್ಲ ಈಗ ಆಟಗಳು ಇದೆ ರೀತಿ ಅದನ್ನು ಖಚಿತಪಡಿಸುತ್ತವೆ ನೀವು ಅದಕ್ಕೆ ಅಂಟಿಕೊಂಡಿದ್ದೀರಿ ಮತ್ತು ಶಾಶ್ವತವಾಗಿ ಅದಕ್ಕೆ ವ್ಯಸನಿಯಾಗುತ್ತೀರಿ ಎಂದು ಇದು ಖಚಿತಪಡಿಸುತ್ತದೆ ಸಕಾರಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಬಳಸಬಹುದಾದ ಈ ಝೈಗಾರ್ನಿಕ್ ಪರಿಣಾಮದಿಂದಾಗಿ ಶಾಶ್ವತ ವ್ಯಸನ ಶಾಶ್ವತ ಗುಲಾಮಗಿರಿ ಉಂಟಾಗುತ್ತದೆ ಮತ್ತು ವೀಡಿಯೊ ಗೇಮ್ಗಳಲ್ಲಿ ನಿಮ್ಮನ್ನು ಆಟಗಳಿಗೆ ಅಂಟಿಕೊಳ್ಳಲು ಇದನ್ನು ಬಳಸಲಾಗುತ್ತದೆ ಇದರಿಂದ ಮನಸ್ಸು ಯಾವಾಗಲೂ ನಾನು ಪೂರ್ಣಗೊಳಿಸಬೇಕು ನಾನು ಪೂರ್ಣಗೊಳಿಸಬೇಕು ಮತ್ತು ನಂತರ ಅದು ನಿಮಗೆ ಎಂದಿಗೂ ಪೂರ್ಣಗೊಳಿಸಲು ಬಿಡುವುದಿಲ್ಲ ಆಗ ನಾವು ಝೈಗಾರ್ನಿಕ್ ಪರಿಣಾಮವನ್ನು ಬಹಳ ರಚನಾತ್ಮಕ ಧನಾತ್ಮಕ ರೀತಿಯಲ್ಲಿ ಬಳಸಬಹುದೇ ಈಗ ನೀವು ಅದನ್ನು ರಚನಾತ್ಮಕವಾಗಿ ಬಳಸಬಹುದಾದರೆ ಝೈಗಾರ್ನಿಕ್ ಪರಿಣಾಮವು ನಿಮಗೆ ನಿಮ್ಮನ್ನು ಅನಾರೋಗ್ಯದ ಹಾಸಿಗೆಯಿಂದ ಹೊರಹಾಕಲು ಮತ್ತು ಕೆಲಸವನ್ನು ಮೊದಲು ಪೂರ್ಣಗೊಳಿಸಲು ಪ್ರೇರಣೆಯನ್ನು ನೀಡುತ್ತದೆ ಆದ್ದರಿಂದ ಶ್ರೇಷ್ಠ ಕಲಾವಿದರೂ ಸಹ ಯಾವಾಗಲೂ ಮಾಡಿದ್ದಾರೆ ಆದ್ದರಿಂದ ಒಂದು ಉತ್ಪನ್ನವು ಅಪೂರ್ಣವಾಗಿ ಅಪೂರ್ಣವಾಗಿ ಉಳಿದಾಗ ಅದು ಮನಸ್ಸಿನಲ್ಲಿರುವ ಈ ಚಿಂತನೆ ಯಾವುದೆಂದರೆ ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದರೂ ನಾನು ಅದನ್ನು ಪೂರ್ಣಗೊಳಿಸಬೇಕು ನಾನು ಅದನ್ನು ಪೂರ್ಣಗೊಳಿಸಬೇಕು ಎಂಬುದು ಆದ್ದರಿಂದ ಅವರು ಯಾವುದೇ ರೀತಿಯ ದೈಹಿಕ ನೋವನ್ನು ಸಹ ನಿವಾರಿಸಲು ಮತ್ತು ನಂತರ ಕಾರ್ಯನಿರ್ವಹಿಸಲು ಮತ್ತು ನಂತರ ನಿರ್ವಹಿಸಲು ಮೆದುಳಿನಲ್ಲಿ ಪ್ರೋಗ್ರಾಮ್ ಮಾಡಲಾದ ಈ ಚಟುವಟಿಕೆಯ ಕಾರಣದಿಂದಾಗಿ ಗರಿಷ್ಠ ಪ್ರದರ್ಶನಗಳನ್ನು ಅನುಭವಿಸುತ್ತಾರೆ ನೀವು ಅದನ್ನು ಪೂರ್ಣಗೊಳಿಸದ ಹೊರತು ನಿಮಗೆ ಮನಸ್ಸಿನ ಶಾಂತಿ ಸಿಗುವುದಿಲ್ಲ ನೀವು ಆ ಸೃಜನಶೀಲ ಅನುರಣನವನ್ನು ಪಡೆಯುವುದಿಲ್ಲ ಅದು ಕೇವಲ ವೈರುಧ್ಯವಾಗಿರುತ್ತದೆ ಈಗ ಸರಳ ಉದಾಹರಣೆಯೆಂದರೆ ಕಿವಿಯ ಹುಳುಗಳು ಆದ್ದರಿಂದ ಕಿವಿಯ ಹುಳುಗಳನ್ನು ಅಲಂಕಾರಿಕವಾಗಿ ಹಾಡುಗಳೆಂದು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ನೀವು ಇದ್ದಕ್ಕಿದ್ದಂತೆ ಎದ್ದಾಗ ನೀವು ಎದ್ದಾಗ ಮತ್ತು ನಂತರ ಒಂದನ್ನು ಅನುಭವಿಸಿರಬಹುದು ಹಾಡು ನಿಮ್ಮ ಮನಸ್ಸಿನಲ್ಲಿ ಬರುತ್ತಲೇ ಇರುತ್ತದೆ ಅದು ಹೇಗೆ ಬಂದಿತು ಎಂಬುದು ನಿಮಗೆ ತಿಳಿದಿಲ್ಲ ಬಹುಶಃ ನೀವು ಈಗಷ್ಟೇ ಎಲ್ಲೋ ನೋಡಿದ್ದೀರಿ ಅಥವಾ ರೇಡಿಯೋದಲ್ಲಿ ಎಲ್ಲೋ ಕೇಳಿದ ಅಥವಾ ಯಾರಾದರೂ ಆ ಹಾಡಿನ ಒಂದು ಪದವನ್ನು ಉಲ್ಲೇಖಿಸಿದ್ದಾರೆ ಮತ್ತು ನಂತರ ಅದು ನಿಮ್ಮ ಮನಸ್ಸಿನಲ್ಲಿ ಪ್ರಚೋದಿಸಲ್ಪಟ್ಟಿದೆ ತದನಂತರ ಅದು ಇಡೀ ದಿನ ನಿಮ್ಮ ಮನಸ್ಸನ್ನು ಪ್ರಚೋದಿಸುತ್ತಲೇ ಇರುತ್ತದೆ ಮತ್ತು ನಂತರ ನೀವು ಕೇಳುತ್ತಲೇ ಇರುವಂತೆಯೇ ಇರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದು ಕಿವಿಯ ಹುಳುಗಳಂತಿದೆ ಅದು ನಿಮ್ಮ ಕಿವಿಯೊಳಗೆ ಇದೆ ಮತ್ತು ನಂತರ ನೀವು ಪೂರ್ಣವಾಗಿ ಸಮಯ ಕೊಡದ ಹೊರತು ಅದರಿಂದ ಏನು ಬೇಕಾದರೂ ಮಾಡಲು ಸಾಧ್ಯವಾಗುವುದಿಲ್ಲ ನೀವು ಅದನ್ನು ಸಂಪೂರ್ಣವಾಗಿ ಆಲಿಸಿ ಮತ್ತು ನಂತರ ನೀವು ತಾಳ್ಮೆಯಿಂದ ನಿಮ್ಮ ಮನಸ್ಸಿಗೆ ಗಮನ ಕೊಡಿ ನಾನು ಕೇಳುತ್ತಿದ್ದೇನೆ ನಾನು ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತಿದ್ದೇನೆ ಅದು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಇಡೀ ದಿನ ಅದು ನಿಮ್ಮ ಕಿವಿಯಲ್ಲಿ ಮತ್ತೆ ಮತ್ತೆ ಆಡುತ್ತಲೇ ಇರುತ್ತದೆ ಯಾರಾದರೂ ಅದನ್ನು ಪ್ರಾರಂಭಿಸಿದಾಗ ದಾರಿಯಲ್ಲಿ ಯಾರೋ ಅದನ್ನು ಶಿಳ್ಳೆ ಹೊಡೆದಾಗ ಆದರೆ ನೀವು ಅದನ್ನು ನಿಮ್ಮ ಕಿವಿಯಲ್ಲಿ ಹಾಕಿಕೊಂಡಿದ್ದೀರಿ ಈಗ ಇದು ಮತ್ತೆ ಈ ಝೈಗಾರ್ನಿಕ್ ಪರಿಣಾಮದ ಸರಳ ಉದಾಹರಣೆಯಾಗಿದೆ ಅಲ್ಲಿ ಅಪೂರ್ಣ ವಿಷಯಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ ಮೆದುಳು ಸಹ ಯಾವುದಾದರೊ ವಿಷಯದಲ್ಲಿ ಮುಳುಗಿದೆ ಈ ಪರಿಣಾಮದಿಂದಾಗಿ ಕೈಯಲ್ಲಿರುವ ಯಾವುದೇ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಬಿಡುತ್ತಿಲ್ಲ ಆದರೆ ನಂತರ ಝೈಗಾರ್ನಿಕ್ ಪರಿಣಾಮದ ಆಂತರಿಕತೆಯು ನಿಮಗೆ ಹೆಚ್ಚು ಅಗತ್ಯವಿರುವ ಯಾವುದೇ ಚಟುವಟಿಕೆಯನ್ನು ಸಾಧಿಸಲು ಅಥವಾ ಉತ್ಕೃಷ್ಟಗೊಳಿಸಲು ಆಂತರಿಕ ಪ್ರೇರಣೆ ನೀಡುತ್ತದೆ ಇದರ ಅರ್ಥವೇನು ನೀವು ಆಂತರಿಕಗೊಳಿಸಲು ಸಾಧ್ಯವಾದರೆ ಆಳವಾಗಿ ಯೋಚಿಸಿ ನಂತರ ಅದನ್ನು ಗುರುತಿಸಿ ಮತ್ತು ಒಂದು ಚಟುವಟಿಕೆಯನ್ನು ಪ್ರಾರಂಭಿಸಿ ಮತ್ತು ನಾನು ಅದನ್ನು ಮುಗಿಸಿದರೆ ಈ ಝೈಗಾರ್ನಿಕ್ ಪರಿಣಾಮವು ನನ್ನ ಮೇಲೆ ಪರಿಣಾಮ ಬೀರಲು ಬಿಡುವುದಿಲ್ಲ ಎಂದು ಅರ್ಥಮಾಡಿಕೊಳ್ಳಿ ಇದು ನಾನು ಮೊದಲು ಪೂರ್ಣಗೊಳಿಸದ ಕಾರ್ಯಗಳಿಗೆ ಮರಳುವಂತೆ ಮಾಡುವುದಿಲ್ಲ ಆದ್ದರಿಂದ ನಾನು ಯಾವಾಗಲೂ ಹೊಸ ಚಟುವಟಿಕೆಗಳನ್ನು ಮಾಡಲು ಸಮಯವನ್ನು ಹೊಂದಿದ್ದೇನೆ ಮತ್ತು ನಾನು ಮಾಡಲು ಬಯಸದ ಯಾವುದನ್ನಾದರೂ ತೊಡಗಿಸಿಕೊಳ್ಳುವುದಕ್ಕಿಂತ ಸೃಜನಶೀಲ ಕಾರ್ಯಗಳಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತೇನೆ ಆದ್ದರಿಂದ ನಿಮಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ ಮೊದಲು ನೀವು ಅದನ್ನು ಮುಗಿಸುತ್ತೀರಿ ಮತ್ತು ನಂತರ ಅದರಿಂದ ಹೊರಬರುತ್ತೀರಿ ನೀವು ತಪ್ಪಿಸಿಕೊಳ್ಳುತ್ತೀರಿ ಈಗ ನಾನು ಅದನ್ನು ಪ್ರಾರಂಭಿಸುತ್ತೇನೆ ಮುಗಿಸುತ್ತೇನೆ ಯಾವುದನ್ನೂ ಅಪೂರ್ಣವಾಗಿ ಬಿಡುವುದಿಲ್ಲ ಎಂದು ನೀವು ಆಂತರಿಕಗೊಳಿಸಬೇಕೆಂದು ನಾನು ಬಯಸುತ್ತೇನೆ ಇಲ್ಲದಿದ್ದರೆ ಈ ಝೈಗಾರ್ನಿಕ್ ಪರಿಣಾಮವು ನನ್ನ ಸ್ಮರಣೆಯನ್ನು ಹಿಂದಕ್ಕೆ ಹೋಗಲು ಬಿಡುತ್ತದೆ ಮತ್ತು ನಂತರ ಅದು ಅತ್ಯಂತ ಅಹಿತಕರ ಸಮಯದಲ್ಲಿ ಅಥವಾ ನಾನು ಹೊಸ ಚಟುವಟಿಕೆಗೆ ನೀಡುತ್ತಿರುವ ಮಹತ್ವದ ಸಮಯದಲ್ಲಿ ಒಳನುಗ್ಗುತ್ತದೆ ಬಂದು ನನ್ನನ್ನು ಕಾಡುತ್ತದೆ ನೀವು ಏನು ಮಾಡಬೇಕು ನೀವು ನಿಮ್ಮ ಮೆದುಳನ್ನು ಪೂರ್ಣತೆಗಳನ್ನು ಪಡೆಯಲು ರಿವೈರ್ ಮಾಡಬಹುದು ಏಕೆಂದರೆ ಅದು ನಿಮ್ಮನ್ನು ಒತ್ತಡದ ಪರಿಹಾರ ಮತ್ತು ಭಾವನೆಯನ್ನು ಹೆಚ್ಚಿಸುವತ್ತ ಕೊಂಡೊಯ್ಯುತ್ತದೆ ಆದ್ದರಿಂದ ನಾನು ಅದನ್ನು ಮುಗಿಸಿದರೆ ನಾನು ಯಾವುದೇ ಉದ್ವೇಗವನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಎಂದು ನಿಮ್ಮ ಮೆದುಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿ ಮತ್ತು ಇದು ನಿಮಗೆ ಉತ್ತಮವಾದ ಭಾವನೆಯನ್ನು ನೀಡುತ್ತದೆ ನಾನು ಪೂರ್ಣಗೊಳಿಸಿದ್ದೇನೆ ನನ್ನ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಇದೆ ಮತ್ತು ಇದನ್ನೇ ನಾನು ಬಯಸುತ್ತೇನೆ ಪೂರ್ಣಗೊಳಿಸದೆ ಇರೋದು ನನ್ನನ್ನು ಮತ್ತೆ ಕಾಡುತ್ತದೆ ಮತ್ತು ಅದು ನನಗೆ ಇನ್ನೊಂದು ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡಲು ಅವಕಾಶ ನೀಡುವುದಿಲ್ಲ ಆದ್ದರಿಂದ ನಾನು ಅದನ್ನು ಮುಗಿಸುತ್ತೇನೆ ಆದ್ದರಿಂದ ಇದನ್ನು ಮತ್ತು ಈ ಏಕೈಕ ಗುಣವನ್ನು ನೆನಪಿನಲ್ಲಿಡಿ ಏಕೆಂದರೆ ಈ ಝೈಗಾರ್ನಿಕ್ ಪರಿಣಾಮವು ಅಲ್ಲಿದೆ ನನ್ನ ಮನಸ್ಸಿನಲ್ಲಿ ಅದು ಸಂಭವಿಸುವುದನ್ನು ತಪ್ಪಿಸಲು ನಾನು ಬಯಸುತ್ತೇನೆ ಆದ್ದರಿಂದ ಪ್ರತಿಯಾಗಿ ನಾನು ಯಾವಾಗಲೂ ಒಂದು ಕಾರ್ಯವನ್ನು ಪ್ರಾರಂಭಿಸಿ ಅದನ್ನು ಮುಗಿಸುತ್ತೇನೆ ನಾನು ಏನನ್ನೂ ಅಪೂರ್ಣವಾಗಿ ಬಿಡುವುದಿಲ್ಲ ಈಗ ನಾನು ನಿಮಗೆ ಹೇಳುವ ಒಂದು ಸಣ್ಣ ವಿಷಯವೆಂದರೆ ಇಮೇಲ್ ಇನ್ಬಾಕ್ಸ್ನಲ್ಲಿ ಸುಮಾರು 5000 ಮೇಲ್ಗಳನ್ನು ಹೊಂದಿದೆ ಎಂದು ಹೇಳೋಣ ನಿಮಗೆ ಅಗತ್ಯವಿಲ್ಲದ ಎಲ್ಲಾ ಮೇಲ್ಗಳನ್ನು ಅಳಿಸಲು ಮತ್ತು ರಚಿಸಲು ಸಾಧ್ಯವಾದರೆ ಫೋಲ್ಡರ್ಗಳಲ್ಲಿ ನಿಮಗೆ ಬೇಕಾದುದನ್ನು ನಂತರ ಇರಿಸಿ ಮತ್ತು ನಿಮ್ಮ ಇನ್ಬಾಕ್ಸ್ನಲ್ಲಿ 0 ಅನ್ನು ರಚಿಸಿ ಮತ್ತು ನೀವು ಅದನ್ನು ನೋಡಬಹುದಾದರೆ ಇದು ವಾಸ್ತವವಾಗಿ ನಿಮ್ಮನ್ನು ಹೆಚ್ಚು ಉತ್ಪಾದಕವಾಗಿಸುತ್ತದೆ ಮತ್ತು ನೀವು ಈ ಝೈಗಾರ್ನಿಕ್ ಪರಿಣಾಮವನ್ನು ಪರಿಶೀಲಿಸಲು ಸಮರ್ಥರಾಗಿದ್ದೀರಿ ಎಂದು ನೀವು ಅರಿತುಕೊಳ್ಳುತ್ತೀರಿ ಇಲ್ಲದಿದ್ದರೆ ಪ್ರತಿ ಬಾರಿ ನೀವು ಇಮೇಲ್ಗೆ ಹೋದಾಗ ಅದು ನಿಮಗೆ ಸಾಕಷ್ಟು ಭಾರವನ್ನು ಉಂಟುಮಾಡುತ್ತದೆ ಇದು ಯಾವಾಗಲೂ ನೀವು ಬಿಟ್ಟುಹೋಗಿರುವ ಏನಾದರೂ ಇದೆ ಎಂದು ನಿಮಗೆ ಅನಿಸುತ್ತದೆ ಅದರಲ್ಲಿ ಏನಾದರೂ ಮುಖ್ಯವಾಗಬಹುದು ಹೂತೋಗಿರಬಹುದು ಮತ್ತು ನೀವು ಅದನ್ನು ನೋಡಲು ಮರೆತಿದ್ದೀರಿ ಅದು ಆದರೆ ಅದನ್ನು ಪರಿಶೀಲಿಸಲು ಸಮಯವಿಲ್ಲ ಆದರೆ ನೀವು ಇದನ್ನು ಮಾಡಲು ಸಾಧ್ಯವಾದರೆ ಮನಸ್ಸು ಸಂಪೂರ್ಣವಾಗಿ ಮುಕ್ತವಾಗಿರುತ್ತದೆ ಮತ್ತು ನಂತರ ಮೆದುಳು ಹೊಸ ಕೆಲಸದ ಮೇಲೆ ಸಂಪೂರ್ಣ ಹುರುಪಿನಿಂದ ಕೇಂದ್ರೀಕರಿಸಬಹುದು ಈಗ ನಾನು ಈ ಉಪನ್ಯಾಸವನ್ನು ವಿಲಿಯಂ ಅವರ ಒಂದು ಆಸಕ್ತಿದಾಯಕ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸಲು ಬಯಸುತ್ತೇನೆ ಷೇಕ್ಸ್ಪಿಯರ್ನ ಅತ್ಯಂತ ಪ್ರಸಿದ್ಧ ನಾಟಕವಾದ ಹ್ಯಾಮ್ಲೆಟ್ನಲ್ಲಿ ಇದು ಬರುತ್ತದೆ ಇದು ವಾಸ್ತವವಾಗಿ ಒಬ್ಬ ತಂದೆ ಮಗನಿಗೆ ನೀಡಿದ ಸಲಹೆಯಾಗಿದೆ ಪೊಲೋನಿಯಸ್ ತನ್ನ ಮಗ ಲಾರ್ಟೆಸ್ಗೆ ನೀಡಿದ ಸಲಹೆಯಾಗಿದೆ ಆದರೆ ನಾನು ಇದನ್ನು ತೀರ್ಮಾನಕ್ಕೆ ಏಕೆ ಬಳಸುತ್ತಿದ್ದೇನೆ ಎಂದರೆ ಕಳೆದ ಎರಡು ಉಪನ್ಯಾಸಗಳಲ್ಲಿ ಕೆಟ್ಟ ಅಭ್ಯಾಸಗಳನ್ನು ತಪ್ಪಿಸಿ ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಿ ಎಂದು ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಈಗ ಆ ಒಳ್ಳೆಯ ಅಭ್ಯಾಸಗಳು ಯಾವುವು ಆ ಕೆಟ್ಟ ಅಭ್ಯಾಸಗಳು ಯಾವುವು ಎಂದು ನೀವು ನನ್ನನ್ನು ಕೇಳಬಹುದು ಕೆಲವನ್ನು ಪಟ್ಟಿ ಮಾಡಿ ಇವು ಒಳ್ಳೆಯ ಅಭ್ಯಾಸಗಳು ಇವು ಕೆಟ್ಟ ಅಭ್ಯಾಸಗಳು ಎಂದು ನಾನು ಹೇಳಿದ್ದೇನೆ ಈಗ ನಾನು ಅಥವಾ ಬೇರೆ ಯಾರಾದರೂ ನಿಮ್ಮನ್ನು ಮೇಲ್ವಿಚಾರಣೆ ಮಾಡಲು ಹೋಗುವುದಿಲ್ಲ ನೀವು ಅವುಗಳನ್ನು ರಚಿಸಲು ಹೊರಟಿದ್ದೀರಾ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತೀರಾ ನೀವು ನಿಜವಾಗಿಯೂ ಇದನ್ನು ಬಳಸಿಕೊಂಡು ಮೇಲಿನ ಸರಾಸರಿಯಿಂದ ಉತ್ಕೃಷ್ಟತೆಗೆ ಬದಲಾಯಿಸುತ್ತೀರಾ ಏಕೆಂದರೆ ಅಲ್ಲಿ ಯಾರಾದರೂ ಇದ್ದಾರೆ ಎಂದು ನೀವು ಭಾವಿಸಬಾರದು ಆಗ ನಾನು ಒಳ್ಳೆಯ ಅಭ್ಯಾಸವನ್ನು ರೂಪಿಸಲು ಪ್ರಯತ್ನಿಸುತ್ತೇನೆ ಆದರೆ ಯಾರಾದರೂ ಅಲ್ಲಿ ಇಲ್ಲ ಯಾರೂ ನೋಡುತ್ತಿಲ್ಲ ಎಂದಾದರೆ ನಾನು ಏನಾದರೂ ತಪ್ಪು ಮಾಡಲು ಪ್ರಯತ್ನಿಸುತ್ತೇನೆ ಮತ್ತು ನಂತರ ಕೆಟ್ಟ ಅಭ್ಯಾಸವನ್ನು ಬೆಳೆಸಿಕೊಳ್ಳುತ್ತೇನೆ ಆದ್ದರಿಂದ ಷೇಕ್ಸ್ಪಿಯರ್ ಇದನ್ನೇ ಹೇಳುತ್ತಾನೆ ಅವನು ಇದನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಃ ನಿಜವಾಗಲು ಹೇಳುತ್ತಾನೆ ಎಷ್ಟೊಂದು ಸಲಹೆಗಳನ್ನು ನೀಡಲಾಗಿದೆ ಬಹಳಷ್ಟು ತುಣುಕು ಸಲಹೆಗಳನ್ನು ನೀಡಲಾಗಿದೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಏನು ಹೇಳಲಾಗಿದೆಯೋ ಕಾಲಕಾಲಕ್ಕೆ ನೀವೇ ಸತ್ಯವಂತರಾಗಿರಿ ನಿಮ್ಮ ಬಗ್ಗೆ ನೀವೇ ಸತ್ಯವಂತರಾಗಿರಿ ನೀವು ಬೇರೆಯವರಿಗೆ ಸತ್ಯವಂತರಾಗಿರಬೇಕಾಗಿಲ್ಲ ನೀವು ನಿಮ್ಮ ತಂದೆಗೆ ನಿಷ್ಠರಾಗಿರಬೇಕಾಗಿಲ್ಲ ನೀವು ನಿಮ್ಮ ಪೋಷಕರಿಗೆ ನಿಷ್ಠರಾಗಿರಬೇಕಾಗಿಲ್ಲ ನೀವು ನಿಮ್ಮ ಮೇಲಧಿಕಾರಿಗೆ ನಿಷ್ಠರಾಗಿರಬೇಕಾಗಿಲ್ಲ ನಿಮ್ಮ ಸಂಗಾತಿಗಳಿಗೆ ನಿಷ್ಠರಾಗಿರಬೇಕಾಗಿಲ್ಲ ನೀವು ಹೀಗೆ ಮಾಡಬೇಕಾಗಿಲ್ಲ ನಿಮ್ಮ ಮಕ್ಕಳಿಗೆ ನಿಷ್ಠರಾಗಿರಬೇಕಾಗಿಲ್ಲ ನೀವು ಹೀಗೆ ಇರಬೇಕಾಗಿಲ್ಲ ನಿಮ್ಮ ನೆರೆಹೊರೆಯವರಿಗೆ ನಿಜರಾಗಿರಬೇಕಾಗಿಲ್ಲ ಆದರೆ ನಿಮ್ಮ ಬಗ್ಗೆ ನೀವೇ ಪ್ರಾಮಾಣಿಕರಾಗಿರಿ ಮತ್ತು ಅದು ಹಗಲು ರಾತ್ರಿಯಂತೆ ಅನುಸರಿಸಬೇಕು ಆದರೆ ನಂತರ ಯಾವುದೇ ಮನುಷ್ಯನಿಗೆ ಸುಳ್ಳುಗಾರನಾಗಬೇಡಿ ನೀವು ಪ್ರತಿದಿನ ಅದನ್ನು ಅನುಸರಿಸಿದರೆ ನಿಯಮಿತವಾಗಿ ನೀವು ಒತ್ತಾಯಿಸಿದರೆ ನಿಮಗೆ ನೀವೇ ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿರುತ್ತೀರಿ ಎಂದು ಭರವಸೆ ಇರಿಸಿ ಅವನು ಹೇಳುತ್ತಾನೆ ಆಗ ನೀನು ಯಾವ ಮನುಷ್ಯನಿಗೂ ಸುಳ್ಳು ಹೇಳುವುದಿಲ್ಲ ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿದ್ದರೆ ನೀವು ಎಂದಿಗೂ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ರೂಪಿಸುವುದಿಲ್ಲ ಎಂದು ಇದು ಸೂಚಿಸುತ್ತದೆ ಈ ಚಿಂತನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುವ ಈ ಹಂತದಲ್ಲಿ ಕೇವಲ ಒಂದು ಉಪನ್ಯಾಸವನ್ನು ಈ ವಾರದಲ್ಲಿ ಪೂರ್ಣಗೊಳಿಸಬೇಕಾಗಿದೆ ಮತ್ತು ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಿಮಗೆ ಒಳ್ಳೆಯ ದಿನವಿರಲಿ ಎಂದು ನಾನು ಬಯಸುತ್ತೇನೆ